ಈಗ ನಾವು ಇಲ್ಲಿ ಮತ್ತಷ್ಟು ಸರಳಗೊಳಿಸುವುದಾದರೆ e1x e2x ಮತ್ತು e1y e2y ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಇದು ಒಟ್ಟಿಗೆ θ1 θ2 ಮತ್ತು ϕ1 ϕ2 ಅನ್ನು ಸೂಚಿಸುತ್ತದೆ ಈಗ ಪ್ರತಿಫಲನ ಗುಣಾಂಕ ಹೇಗಿರುತ್ತದೆ ಎಂದು ನೋಡೋಣ ಈಗ k1z ಅದರ ಪದವಿನ್ಯಾಸ ವನ್ನು ಇಲ್ಲಿ ಬರೆಯೋಣ e1x e2x e1y e2 ಮಾಡುವ ಮೂಲಕ ಕೋನಗಳನ್ನು ಸಮಾನ ಎಂದು ಹೇಳಬಹುದು ಆದ್ದರಿಂದ ಈಗ ಈ ಪದವಿನ್ಯಾಸದಲ್ಲಿ ಎಲ್ಲ ಸಾಮಾನ್ಯ ಪದಗಳನ್ನು ಹೊರಕ್ಕೆ ತೆಗೆದಾಗ ಇದು ಇನ್ನೂ ಸರಳಗೊಳ್ಳುತ್ತದೆ ಆದ್ದರಿಂದ h1z e1z h2z e2z ರಿಂದ ಹೀಗೆ ಬರೆಯೋಣ αe1z e2z − e2z e1z 0 ಪ್ರತಿ ಕೋನದಲ್ಲಿ ಈ ಪ್ರತಿಫಲನವು 0 ಆಗುವಂತೆ ನೋಡಿಕೊಳ್ಳಬೇಕು ಇದು ಈ ಎಲ್ಲ ಅಂಶಗಳನ್ನು ತೆಗೆದು ಹಾಕಲು ಸಹಾಯ ಮಾಡುತ್ತದೆ ಆದರೆ ಮಾಧ್ಯಮ 1 ರಿಂದ ಮಾಧ್ಯಮ 2 ಹೇಗೆ ಭಿನ್ನವಾಗಿದೆ ಎಲ್ಲವೂ ಸಮಾನವಾಗಿದ್ದರೆ ಇಂಟರ್ಫೇಸ್ z ನ ಭಾಗ ಇರುವುದಿಲ್ಲ z ಭಾಗದ ದ ಬಗ್ಗೆ ಏನನ್ನೂ ಹೇಳಿಲ್ಲ ಏಕೆಂದರೆ e1z e2z − e2z e1z ಸಿಕ್ಕಿರುವುದರಿಂದ ಅದರ ಬೆಲೆ ಏನಿದ್ದರೂ ರದ್ದುಗೊಳ್ಳುತ್ತದೆ TE ಯ ಪದವಿನ್ಯಾಸವನ್ನು ನೋಡಿದರೆ ಇಲ್ಲಿ k1z e2z ಆಗುವುದನ್ನು ಗಮನಿಸಬಹುದು ಆದ್ದರಿಂದ ನಾನು ಇದನ್ನು TM ಮತ್ತು TE ಧ್ರುವೀಕರಣದ 0 ಪ್ರತಿಫಲನ ಗುಣಾಂಕಕ್ಕೆ ಸಮನಾಗಿ ಪಡೆಯಲಿದ್ದೇನೆ ಆದ್ದರಿಂದ ಯಾವುದೇ ಪ್ರವೇಶಿಸುವ ಕೋನದಲ್ಲಿ ಧ್ರುವೀಕರಣ ಸ್ವತಂತ್ರ ಪ್ರತಿಫಲನ ಗುಣಾಂಕ ಮತ್ತು ಯಾವುದೇ ಪ್ರವೇಶಿಸುವ ಕೋನವನ್ನು ವಿಸ್ತರಿಸುವ ನಿಯತಾಂಕಗಳ ಆಯ್ಕೆಯಿಂದ ಮಾಡಬಹುದು

ಆದ್ದರಿಂದ ಸ್ಟ್ರೆಚಿಂಗ್ ಪ್ಯಾರಾಮೀಟರ್ ನ ನಮ್ಮ ಆಯ್ಕೆಯನ್ನು ಬರೆಯೋಣ ವಲಯ 1 ಆದರೆ ನಿರ್ವಾತ ಎಂದು ಹೇಳೋಣ ಆದ್ದರಿಂದ μ μ0 ε ε0 ಮತ್ತು e1x e1y e1z h1x h1y h1z 1 1 1 1 1 1 ಆದ್ದರಿಂದ ಎಲ್ಲವೂ 1 ಆಗಿರಬೇಕು ಏಕೆಂದರೆ ನಾನು ಭೌತಿಕ ಮಾಧ್ಯಮವನ್ನು ರೂಪಿಸಲು ಪ್ರಯತ್ನಿಸುತ್ತಿದ್ದೇನೆ ಇದು ನನ್ನ ಕಂಪ್ಯೂಟೇಶನಲ್ ಡೊಮೇನ್ನ ಒಳಗಿದೆ ಈಗ ವಲಯ 2 ಲ್ಲಿ ಸಂಪೂರ್ಣವಾಗಿ ಹೊಂದಿಕೆಯಾದ ಪದರ L ಎಂದು ಕರೆಯಲಾಗುತ್ತದೆ ಈಗ ನನ್ನ ಆಯ್ಕೆ e1x e1y e1z h1x h1y h1z 1 1 s2 1 1 s2 ಆಗಿದೆ ಈ ಆಯ್ಕೆಯ ಮೂಲಕ 0 ಪ್ರತಿಫಲನಗಳೊಂದಿಗೆ ಧ್ರುವೀಕರಣ ಮತ್ತು ಯಾವುದೇ ಪ್ರವೇಷಿಸುವ ಕೋನ ಎರಡು ಸಂದರ್ಭಗಳಲ್ಲಿ ಇಂಟರ್ಫೇಸ್ ರಚಿಸಿದ್ದೇನೆ ಆದ್ದರಿಂದ ಈ ನಿಯತಾಂಕಗಳು ಮೊದಲು ಸಿಮ್ಯುಲೇಶನ್ನಲ್ಲಿ ಎಲ್ಲಿಗೆ ಹೋಗುತ್ತವೆ ಎಂಬ ಪ್ರಶ್ನೆ ಇದೆ ಆದರೆ ನಾವು ಅದರ ಬಗ್ಗೆ ನಂತರ ಮಾತನಾಡುವ ಆದರೆ ಹೆಚ್ಚಿನ ಮಟ್ಟದಲ್ಲಿ ನವೀಕರಣ ಸಮೀಕರಣಗಳನ್ನು ಮಾರ್ಪಡಿಸಬೇಕಾಗಿದೆ ಏಕೆಂದರೆ ಮ್ಯಾಕ್ಸ್ವೆಲ್ನMaxwell's ಸಮೀಕರಣಗಳನ್ನು ಮಾರ್ಪಡಿಸಿದ್ದೇನೆ ನವೀಕರಣ ಸಮೀಕರಣಗಳನ್ನು ಮಾರ್ಪಡಿಸಿದಾಗ ಈ ನಿಯತಾಂಕಗಳು ಸಿಮ್ಯುಲೇಶನ್ನೊಳಗೆ ಪ್ರವೇಶಿಸುತ್ತವೆ ಆದರೆ ವಾಸ್ತವವಾಗಿ ಕೆಲವು ರೀತಿಯ ಅನಿಸೊಟ್ರೊಪಿಕ್ ಮಾಧ್ಯಮ ರಚಿಸಿದ್ದೇವೆ ವಿದ್ಯಾರ್ಥಿ ಎಲ್ಲೋ ಹೊಂದಿರುವ ಮ್ಯಾಕ್ಸ್ವೆಲ್ನMaxwell's ಸಮೀಕರಣಗಳ ಆರಂಭಿಕ ಸೆಟ್ ಕೇವಲ 1 ಒಳಗೆ ಮತ್ತು s2 ಹೊರಗೆ ಇದೆ ಅದನ್ನೇ ಮಾಡುತ್ತಿದ್ದೇವೆ ಈ PML ಸಿದ್ಧಾಂತವನ್ನು ಇಲ್ಲಿ ಸಂಕ್ಷೇಪಿಸೋಣ ಆದ್ದರಿಂದ ನಾನು ಇಲ್ಲಿ ಬರೆಯುತ್ತೇನೆ s2 ಗೊತ್ತಿದೆ ಈಗ ಚಲಿಸುವಸುವ ತರಂಗವು ಇಲ್ಲಿ ಸಿಮ್ಯುಲೇಶನ್ ಡೊಮೇನ್ನಿಂದ ಚಲಿಸಿದೆ ಇದನ್ನು z ಅಕ್ಷ ಎಂದು ಕರೆಯೋಣ ಮತ್ತು ಯಾವುದೇ ಪ್ರತಿಫಲನವಿಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಆ ತರಂಗವು ಈಗ PML ಪದರದಲ್ಲಿ ಚಲಿಸುತ್ತಿದೆತ್ತಿದೆ ಮತ್ತು z ದಿಕ್ಕಿನಲ್ಲಿ ಅದರ ಪ್ರಸರಣ ಸ್ಥಿರವುಈ k2z ಅನ್ನು ಹೊಂದಿರುತ್ತದೆ ಮತ್ತು ನಾನು ಇಲ್ಲಿ ಪರಿಚಯಿಸಿರುವ ಈ PML ಪದರ ಒಂದು ಸೀಮಿತ ಪದರವಾಗಿರಬೇಕು ಆದ್ದರಿಂದ ನಾನು ಅದನ್ನು ಕೆಲವು ಸ್ಥಳದಲ್ಲಿ ಕೊನೆಗೊಳಿಸಬೇಕು ಆದ್ದರಿಂದ ನಾನು ಈ s2 ಕ್ಷೀಣಿಸುವಂತೆ ಆರಿಸಬೇಕು ಮತ್ತು s2 ವು 0 ಗೆ ಹತ್ತಿರವಿರಬೇಕು s2ಸಂಕೀರ್ಣವಾಗಿರಬೇಕು ಏಕೆಂದರೆ ನಾನು ಇಲ್ಲಿ ತರಂಗ ವೆಕ್ಟರ್ ನ್ನು jk2z z ಹೀಗೆ ಬರೆಯುತ್ತೇನೆ ಇತರ ಪದಗಳನ್ನು ಹೊಂದಿದ್ದೇನೆ ಈಗ ನಾನು ಈ ಸಂಕೀರ್ಣವನ್ನು ಮಾಡಿದರೆ ejk2z z ejk0p cos θe−k0q ಈ ರೀತಿ ಆಗುತ್ತದೆ ಇದರರ್ಥ ತರಂಗವು ಇಲ್ಲಿ ಪ್ಲಸ್ z ನಲ್ಲಿ ಚಲಿಸುತ್ತಿರುವುದರಿಂದ ಅದು ಕ್ಷೀಣಿಸುತ್ತದೆ z 0 ನಲ್ಲಿರುವ ಇಂಟರ್ಫೇಸ್ ಅನ್ನು ಈಗ ನಮೂದಿಸಲಾಗಿದೆ z ಹೆಚ್ಚಾದಂತೆ ಅದರ ಮೌಲ್ಯವು ಕಡಿಮೆಯಾಗುತ್ತದೆ PML ನಿಜವಾಗಿ ಸಾಧಿಸುತ್ತಿರುವುದನ್ನು ನಾನು z ನ ಕಾರ್ಯವಾಗಿ ರೂಪಿಸಬೇಕಾದರೆ ಇದು z 0 ಎಂದು ಹೇಳೋಣ ಮತ್ತು ಅದರೊಳಗೆ ಪ್ರವೇಶಿಸುವ ತರಂಗ ಆಮಪ್ಲಿಟ್ಯುಡ್ ಆಗಿದೆ ಅದು ಕ್ಷೀಣಿಸಲು ಆರಂಬಿಸುತ್ತದೆ ಈ PML ಕ್ಷೀಣಿಸಿದೆ ಮತ್ತು ಯಾವುದೇ ಪ್ರತಿಫಲನವಿಲ್ಲ ಆದ್ದರಿಂದ R0 ಆದರೆ ಈ PML ಪದರದ ಪ್ರಮಾಣವು ಸಾಕಷ್ಟು ದೊಡ್ಡದಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಯಾಕೆಂದರೆ ಅದು ತರಂಗದೊಳಗೆ ಅಲೆಯು ಕ್ಷೀಣಿಸುತ್ತದೆ ನಂತರ ಏನಾಗಬಹುದೆಂಬುದನ್ನು ಚಿಕ್ಕದಾಗಿ ಇಲ್ಲಿ ಮತ್ತೆ ಚಿತ್ರಿಸೋಣ ಆದ್ದರಿಂದ ತರಂಗವು ಇಲ್ಲಿಗೆ ಬಂದು ನಂತರ ಕ್ಷೀಣಿಸುತ್ತದೆಮೊದಲಿಗೆ ಆದ್ದರಿಂದ z 0 ಈಗ ಇಲ್ಲಿ ತರಂಗವನ್ನು ಕೊನೆಗೊಳಿಸಲು ಪರಿಮಿತಿಯನ್ನು ವಿಧಿಸಬೇಕಾಗಿದೆ ರಾಬಿನ್ ಬೌಂಡರಿ ಸ್ಥಿತಿ ಅಂದರೆ ಸಾಮಾನ್ಯವಾಗಿ ವಿಲೀನಗೊಳ್ಳುವ ಮೊದಲ ಕ್ರಮಾಂಕ ABC ಅದನ್ನು ಇಲ್ಲಿ ಅನ್ವಯಿಸಿದರೆ ಅದು ಹೇಗಾದರೂ ಕೆಲಸ ಮಾಡುತ್ತದೆ ಹಾಗು ಹೊರಹೊಮ್ಮುವ ತರಂಗಗಳಿಗೆ ಕೆಲಸ ಮಾಡುವುದಿಲ್ಲ ಆದ್ದರಿಂದ ನಾನು ಏನನ್ನಾದರೂ ಸ್ಪೆಸಿಪೈ ಮಾಡಿದರೆ ABCಯನ್ನು ಇಲ್ಲಿ ವಿಧಿಸಬಹುದು ಆದ್ದರಿಂದ ಈಗ ಇಲ್ಲಿ ಸ್ವಲ್ಪ ಪ್ರತಿಫಲನ ಇರುತ್ತದೆ ಏಕೆಂದರೆ ಇದು ಸ್ವಲ್ಪ ಪ್ರತಿಫಲನವು ಮತ್ತಷ್ಟು ಕ್ಷೀಣಿಸುತ್ತದೆ ವಿಕಿರಣ ಪರಿಮಿತಿಯಲ್ಲಿ ಈ ಭಾಗಶಃ ವಿಶೇಷ ವ್ಯುತ್ಪನ್ನವನ್ನು ಸಮತಲ ತರಂಗ ವಸ್ತುವಿನಿಂದ ಬದಲಾಯಿಸುತ್ತೇವೆ FEM ವಿಷಯದಲ್ಲಿ ಏನು ಬಳಸುತ್ತೇವೆಯೋ ಅದನ್ನು FDTDಯ ಸಂದರ್ಭದಲ್ಲಿ ನಾವು ಬಳಸುತ್ತೇವೆ ಆದ್ದರಿಂದ ಇಲ್ಲಿ ಆ ತರಂಗ ಕ್ಷೀಣಿಸುತ್ತದೆ ಒಂದು ವೇಳೆ ಈ ಪದರ ತೆಳುವಾಗಿದ್ದರೆ ಕಂಪ್ಯೂಟೇಶನಲ್ ಡೊಮೇನ್ಗೆ ಮತ್ತೆ ತರಂಗವು ಪ್ರವೇಶಿಸಬಹುದು ಆದ್ದರಿಂದ ಸಂಪೂರ್ಣವಾಗಿ PML ಅನ್ನು ಕೋಡ್ ಮಾಡುವುದು ಬಹಳ ಮುಖ್ಯ ಮತ್ತು PML ನಿಂದ ಇನ್ನೂ ಒಂದು ತರಂಗ ಬರುತ್ತಿದೆ ಪದರ ತಿಕ್ ಆಗಿರುವುದರಿಂದ PML ಬ್ಯಾಕೆಂಡ್ನಿಂದ ಪ್ರತಿಫಲನ ಸಿಗುತ್ತದೆ ಆದ್ದರಿಂದ ನಾನು ಈ ನಿಯತಾಂಕವನ್ನು ಹೊಂದಿಸುವುದು ಮತ್ತು ಪದರದ ತಿಕ್ನೆಸ್ವನ್ನು ಅವಲಂಬಿಸಿ ಎರಡೂ ಪ್ರಕರಣಗಳು ಸಾಧ್ಯ ಆದ್ದರಿಂದ ಇವುಗಳನ್ನು j q ಟರ್ಮ್ ಎಂದು ಹೊಂದಿಸುವುದರ ಕುರಿತು ಹೆಚ್ಚಿನ ವಿನ್ಯಾಸವಿರುತ್ತದೆ ಆದ್ದರಿಂದಇದಕ್ಕಾಗಿ FDTD ಗೆ ಯಾವುದೇ ಸಹಾಯ ತೆಗೆದುಕೊಳ್ಳಲಿಲ್ಲ ನೀವು q ಅನ್ನು ತುಂಬಾ ಹೆಚ್ಚಾಗಿಸಿದರೆ ನಷ್ಟದ ಭಾಗವು p ಆಗದಿರಬಹುದು ಆದ್ದರಿಂದ ಸೈದ್ಧಾಂತಿಕವಾಗಿ ನಾನು q ಅನ್ನು ಬಹಳ ದೊಡ್ಡದಾಗಿಸಿದರೆ ಅದು ತುಂಬಾ ತೀವ್ರವಾಗಿ ಕ್ಷೀಣಿಸುತ್ತದೆ ಆದರೆ ಹಾಗೆ ಮಾಡಿದರೆ ಕೆಲವು ಸಂಖ್ಯಾತ್ಮಕ ಸಮಸ್ಯೆ ಬರುತ್ತದೆ ಆದರೆ ಅದನ್ನು ಸಂಖ್ಯಾತ್ಮಕವಾಗಿ ಕಾರ್ಯಗತಗೊಳಿದರೂ ಈ ಹಠಾತ್ ಬದಲಾವಣೆಯು ಎಂದಿಗೂ ಕೆಲಸ ಮಾಡುವುದಿಲ್ಲ ಆದ್ದರಿಂದ ವಾಸ್ತವವಾಗಿ ಎಲ್ಲರೂ q ಅನ್ನು ಸಹ ಪರಿಚಯಿಸಬಹುದು ಆದ್ದರಿಂದ ಸೈದ್ಧಾಂತಿಕವಾಗಿ ಇದನ್ನು ಕೆಲವು ಗ್ರಾಫ್ಗಳಲ್ಲಿ ತೋರಿಸಬಹುದು ಆದರೆ ಇದು ಆಸಕ್ತಿದಾಯಕವಲ್ಲದಿರುವುದರಂದ ಆ ರೀತಿಯು PML ಸಿದ್ಧಾಂತದ ಕಲ್ಪನೆಯನ್ನು ಕೊನೆಗೊಳಿಸುತ್ತದೆ ನಾನು ಮೊದಲಿಗೆ ಹೇಳಿದಂತೆ ನೀವು ಇದನ್ನು 2 ವಿಧಗಳಲ್ಲಿ ಮಾಡಬಹುದಿತ್ತು ಎಂದರೆ ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಎರಡು ವಿಭಿನ್ನ ವಸ್ತುಗಳನ್ನು ಹೊಂದಿದೆ ಒಂದು ಸಾಮಾನ್ಯ ವಸ್ತು ಒಂದು ಅನಿಸೊಟ್ರೊಪಿಕ್ ಹೀರಿಕೊಳ್ಳುವುದರಿಂದ ಅದು ನಿಮಗೆ ಅದೇ ಫಲಿತಾಂಶಗಳನ್ನು ನೀಡುತ್ತದೆ ನಿರ್ದೇಶಾಂಕವನ್ನು ವಿಸ್ತರಿಸುವುದು ನಮ್ಮ ವಿಧಾನವಾಗಿತ್ತು ನಿರ್ದೇಶಾಂಕ ವಿಸ್ತರಣೆಯನ್ನುcoordinate stretching ಅನಿಸೊಟ್ರೊಪಿಕ್ ಅಬ್ಸಾರ್ಬರ್ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ಕೇವಲ 1 ನಿಯತಾಂಕದ ಮೂಲಕ ಅತ್ಯುತ್ತಮ ಫಲಿತಾಂಶ ಪಡೆಯಬಹುದು ಅಂದರೆ ಯಾವುದೇ ಪ್ರತಿಫಲನವಿಲ್ಲ ಮತ್ತು ಯಾವುದೇ ಕೋನದಲ್ಲಿ ಯಾವುದೇ ಧ್ರುವೀಕರಣವನ್ನು ಪಡೆಯಬಹುದು ಆದ್ದರಿಂದ ಇದು FEM ಮತ್ತು FDTD ಎರಡರಲ್ಲೂ ಪ್ರಮಾಣಿತವಾಗಿದೆ ಆದ್ದರಿಂದ ವಿಸ್ತರಿಸಿದ ನಿರ್ದೇಶಾಂಕಗಳನ್ನು ಬಳಸಿಕೊಂಡು PMLನ ತತ್ತ್ವಶಾಸ್ತ್ರವನ್ನು ವಿವರಿಸಲು ಉಲ್ಲೇಖಿಸಲಾದ ಮುಖ್ಯ ಕಾಗದವು ವೆಂಗ್ ಚೋ ಚೆವ್ ಅವರ ಈ 94 ಕಾಗದವಾಗಿದೆ ನೀವು ಇದನ್ನು ಒಮ್ಮೆಲೆ ಓದಿ ಮುಗಿಸಬಹುದು ಆದ್ದರಿಂದ ನಂತರದ ಮಾಡ್ಯೂಲ್ಗಳಲ್ಲಿ ನಾವು ನಿಜವಾಗಿ ಹೇಗೆ ಕಾರ್ಯಗತಗೊಳಿಸುತ್ತೇವೆ ಎಂದು ನೋಡೋಣ